ಉಪನ್ಯಾಸ 31ಕ್ಕೆ ಸ್ವಾಗತ ಈ ಉಪನ್ಯಾಸದಲ್ಲಿ ರಿಲೇಗಳನ್ನು ಬಳಸಿಕೊಂಡು ನಾವು ನಿಮಗೆ ಕೆಲವು ಪ್ರಯೋಗಗಳನ್ನು ಪ್ರದರ್ಶಿಸಿ ತೋರಿಸುತ್ತೇವೆ ರಿಲೇ ಎಂದರೇನು ಎಂದು ನೀವು ಈಗಾಗಲೇ ನೋಡಿದ್ದೀರಿ ರಿಲೇ ಎನ್ನುವುದು ಬಹಳ ಕಡಿಮೆ ವೋಲ್ಟೇಜ್ ಬಳಸಿ ಮೈಕ್ರೊಕಂಟ್ರೋಲರ್ ನ ನಿಯಂತ್ರಣದ ಮೂಲಕ ಹೆಚ್ಚಿನ ವಿದ್ಯುತ್ ಸರ್ಕ್ಯೂಟ್ ಅನ್ನು ಬದಲಾಯಿಸುವ ಸಾಧನವಾಗಿದೆ ನಾವು ಮೈಕ್ರೊಕಂಟ್ರೋಲರ್ ಬೋರ್ಡ್ಗಳೊಂದಿಗೆ ರಿಲೇ ಸಂಪರ್ಕದ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಾವು ನಿಮಗೆ ಕೆಲವು ಪ್ರಯೋಗಗಳು ಮತ್ತು ಪ್ರದರ್ಶನವನ್ನು ತೋರಿಸುತ್ತೇವೆ ನಮ್ಮ ಪ್ರದರ್ಶನದಲ್ಲಿ ನಾವು ಬಳಸಬೇಕಾದ ರಿಲೇ ಮಾದರಿಯು SRD 05DC SL C ನೀವು ನೋಡುವಂತೆ ಇದು ನಾವು ಬಳಸುತ್ತಿರುವ ರಿಲೇ ಬೋರ್ಡ್ನ ಚಿತ್ರವಾಗಿದೆ ಈ ಪ್ರಯೋಗದಲ್ಲಿ ನಾನು ತೋರಿಸುತ್ತಿರುವ ಈ ನಿರ್ದಿಷ್ಟ ರಿಲೇ ಒಂದೇ ರಿಲೇ ಸಾಧನವನ್ನು ಹೊಂದಿದ್ದರೂ ಒಂದೇ ಬೋರ್ಡ್ನಲ್ಲಿ ಸಂಯೋಜಿಸಲಾದ 2 ಅಥವಾ 4 ಅಂತಹ ರಿಲೇ ಸಾಧನಗಳು ಇರುವ ಬೋರ್ಡ್ಗಳು ಲಭ್ಯವಿವೆ ಎಂಬುದನ್ನು ನೀವು ಗಮನಿಸಬಹುದು ಆದ್ದರಿಂದ ಒಂದೇ ಮೈಕ್ರೊಕಂಟ್ರೋಲರ್ನಿಂದ ನೀವು ಅನೇಕ ವಿದ್ಯುತ್ ಉಪಕರಣಗಳನ್ನು ನಿಯಂತ್ರಿಸಲು ಬಯಸುವ ಯಾವುದೇ ಅಪ್ಲಿಕೇಶನ್ ಇದ್ದರೆ ನೀವು ಆ ಬೋರ್ಡ್ಗಳಲ್ಲಿ ಒಂದನ್ನು ಬಳಸಬಹುದು ಆದರೆ ಇಲ್ಲಿ ನಾವು ಒಂದೇ ಉಪಕರಣವನ್ನು ನಿಯಂತ್ರಿಸುತ್ತಿದ್ದೇವೆ ಅದಕ್ಕಾಗಿಯೇ ನಾನು ಒಂದೇ ರಿಲೇ ಮಾಡ್ಯೂಲ್ಘಟಕ ಅನ್ನು ಬಳಸುತ್ತಿದ್ದೇನೆ ಈಗ ಈ ರಿಲೇ ಬಗ್ಗೆ ಮಾತನಾಡುತ್ತಾ ನೀವು ಈ ಸಂಕೇತವನ್ನು ಮೈಕ್ರೊಕಂಟ್ರೋಲರ್ಗೆ ಸಂಪರ್ಕಿಸುತ್ತಿರುವುದನ್ನು ಒಂದು ಬದಿಯಲ್ಲಿ ನೋಡುತ್ತೀರಿ ನೀವು GND ಮತ್ತು 5 ವೋಲ್ಟ್ ಅನ್ನು ನೋಡುತ್ತಿರುವಿರಿ ಅದು ಈ ಸಾಧನಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಮೂರನೇ ಪಿನ್ ಆದ ಡಿಜಿಟಲ್ ಸಿಗ್ನಲ್ ಅನ್ನು ಬಳಸಿ ನೀವು ರಿಲೇ ಯನ್ನುಆನ್ ಅಥವಾ ಆಫ್ ಮಾಡಬಹುದು ಈ ಸಿಗ್ನಲ್ 0 ಇಂದ 5 ವೋಲ್ಟ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬಹುದು 0 ಎಂದರೆ ರಿಲೇ ಆಫ್ ಆಗುತ್ತದೆ ನೀವು 5 ವೋಲ್ಟ್ಗಳನ್ನು ಅನ್ವಯಿಸಿದರೆ ರಿಲೇ ಆನ್ ಆಗುತ್ತದೆ ಮತ್ತು ಔಟ್ಪುಟ್ ಬದಿಯಲ್ಲಿ ನೀವು ಹೆಚ್ಚಿನ ವಿದ್ಯುತ್ ಸಾಧನವನ್ನು ಅಳವಡಿಸಬೇಕಾಗುತ್ತದೆ ಇದು 10 ಆಂಪಿಯರ್ ಮತ್ತು 250 ವೋಲ್ಟ್ AC ವಿದ್ಯುತ್ ಸರಬರಾಜು ಆಗಿರಬಹುದು ನೀವು ಔಟ್ಪುಟ್ ಬದಿಯಲ್ಲಿ ಆನ್ ಮಾಡಬಹುದು ಗಮನಿಸಬೇಕಾದ ಅಂಶವೆಂದರೆ ಈ ಸಾಧನವು ಘನ ಸ್ಥಿತಿಯ ರಿಲೇ ಅಲ್ಲ ಬದಲಿಗೆ ಇದು ಎಲೆಕ್ಟ್ರೋಮೆಕಾನಿಕಲ್ ರಿಲೇ ಆಗಿದೆ ಆದ್ದರಿಂದ ನೀವು ಕರೆಂಟ್ ಅನ್ನು ಅನ್ವಯಿಸುವಾಗ ಒಳಗೆ ವಿದ್ಯುತ್ಕಾಂತವಿದೆ ಅದು ಕಾಂತೀಯವಾಗುತ್ತದೆ ಅಲ್ಲಿ ಲೋಹದ ಸ್ವಿಚ್ ಇದೆ ಅದು ಆಕರ್ಷಿತವಾಗುತ್ತದೆ ಮತ್ತು ಸ್ಪ್ರಿಂಗ್ ಲೋಡಿಂಗ್ ಅನ್ನು ಬಳಸುವ ಕರೆಂಟ್ ಇಲ್ಲದಿದ್ದರೆ ಅದು ಆಫ್ ಆಗುತ್ತದೆ ನಾವು ರಿಲೇ ಆನ್ ಮತ್ತು ಆಫ್ ಮಾಡಿದಾಗ ನೀವು ಈ ರೀತಿಯ ಧ್ವನಿ ಟಕ್ ಟಕ್ ಟಕ್ ಟಕ್ ಅನ್ನು ಸಹ ಕೇಳಬಹುದು ಈ ರೀತಿ ಸ್ವಿಚ್ ಸಂಪರ್ಕಗೊಳ್ಳುತ್ತದೆ ಮತ್ತು ಸಂಪರ್ಕ ಕಡಿತಗೊಳ್ಳುತ್ತದೆ ಔಟ್ಪುಟ್ ಬದಿಯಲ್ಲಿ 3 ಕನೆಕ್ಟರ್ಗಳಿವೆ ನಾರ್ಮಲ್ಲಿ ಕ್ಲೋಸ್ಡ್ ಕಾಮನ್ ಇದು ನೆಲಕ್ಕೆ ಸಂಪರ್ಕ ಹೊಂದಿದೆ ಮತ್ತು ನಾರ್ಮಲ್ಲಿ ಓಪನ್ ಆದ್ದರಿಂದ ನೀವು ಯಾವುದೇ ಸಾಧನವನ್ನು ಸಂಪರ್ಕಿಸಿದಾಗ ನೀವು ಅವುಗಳನ್ನು COM ಮತ್ತು NO ನಡುವೆ ಅಥವಾ COM ಮತ್ತು NC ನಡುವೆ ಸಂಪರ್ಕಪಡಿಸುತ್ತೀರಿ ವ್ಯತ್ಯಾಸವೆಂದರೆ ನಾವು NO ಅನ್ನು ಬಳಸಿದರೆ ರಿಲೇ ಆನ್ ಆಗಿರುವುದಿಲ್ಲ ಅಂದರೆ ಸಿಗ್ನಲ್ 0 ಆಗಿದೆ ಈ ಸರ್ಕ್ಯೂಟ್ ಸಹ ತೆರೆದಿರುತ್ತದೆ ಮತ್ತು ಯಾವುದೇ ಕರೆಂಟ್ ಹರಿಯುವುದಿಲ್ಲ ಆದರೆ ನಾವು 5 ವೋಲ್ಟ್ಗಳ ಸಂಕೇತವನ್ನು ಅನ್ವಯಿಸಿದಾಗ ಈ ಸರ್ಕ್ಯೂಟ್ ಆನ್ ಆಗುತ್ತದೆ ಆದರೆ NC ಪಿನ್ಗೆ ಇದು ರಿವರ್ಸ್ ಆಗಿದೆ ನೀವು ಸಿಗ್ನಲ್ನಲ್ಲಿ 0 ವೋಲ್ಟ್ ಅನ್ನು ಅನ್ವಯಿಸುವಾಗ ಅಂದರೆ ರಿಲೇ ಆಫ್ ಆಗಿದೆ ಆದರೆ ಔಟ್ಪುಟ್ ಬದಿಯಲ್ಲಿ ಸರ್ಕ್ಯೂಟ್ ಆನ್ ಆಗಿರುತ್ತದೆ ಆದರೆ ನೀವು ರಿಲೇ ಆನ್ ಮಾಡಿದಾಗ ಸರ್ಕ್ಯೂಟ್ ಆಫ್ ಆಗುತ್ತದೆ ಅಂದರೆ ಇದು ರಿವರ್ಸ್ ಕನ್ವೆನ್ಷನ್ ಚಿತ್ರಾತ್ಮಕವಾಗಿ ಇದನ್ನು ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ ಇದು ರಿಲೇಯ ಸಾಮಾನ್ಯ ಸ್ಥಿತಿ ಈ ಸಿಗ್ನಲ್ ಇನ್ಪುಟ್ ಸಿಗ್ನಲ್ ಆಗಿದ್ದು ಸಿಗ್ನಲ್ 0 ವೋಲ್ಟ್ ಅನ್ನು ನೀವು ಅನ್ವಯಿಸುತ್ತಿದ್ದೀರಿ NC ಸಂಪರ್ಕಕ್ಕಾಗಿ ಇದು ಸಾಮಾನ್ಯ ಸ್ಥಿತಿಯಲ್ಲಿ ಆಂತರಿಕವಾಗಿ ಸಂಪರ್ಕ ಹೊಂದಿದೆ ಆದರೆ NO ಸಂಪರ್ಕಕ್ಕೆ ಅದು ತೆರೆದಿರುತ್ತದೆ ಆದರೆ ರಿಲೇ ಅನ್ನು ಪ್ರಚೋದಿಸಿದಾಗ ಈ ಸಿಗ್ನಲ್ ಇನ್ಪುಟ್ 5 ವೋಲ್ಟ್ಗಳಲ್ಲಿರುತ್ತದೆ ನಂತರ ರಿವರ್ಸ್ ಸಂಭವಿಸುತ್ತದೆ NC ಸಂಪರ್ಕವು ತೆಳುವಾಗಿರುತ್ತದೆ ಮತ್ತು NO ಸಂಪರ್ಕವು COM ಗೆ ಸಂಪರ್ಕಗೊಳ್ಳುತ್ತದೆ ಆದ್ದರಿಂದ ನಾವು NO ಮತ್ತು COM ನಡುವೆ ಅಥವಾ NC ಮತ್ತು COM ನಡುವೆ ಸಂಪರ್ಕಪಡಿಸುತ್ತೇವೆ ಇದು ಮೈಕ್ರೊಕಂಟ್ರೋಲರ್ಗೆ ನಾವು ರಿಲೇ ಅನ್ನು ಹೇಗೆ ಸಂಪರ್ಕಿಸುತ್ತೇವೆ ಎಂಬ ಸಂಪರ್ಕ ರೇಖಾಚಿತ್ರ ಪ್ರದರ್ಶನಕ್ಕಾಗಿ ನಾವು STM32 ಬೋರ್ಡ್ ಅನ್ನು ಬಳಸುತ್ತೇವೆ ಇದು ನಾನು ಮಧ್ಯದಲ್ಲಿ ತೋರಿಸುತ್ತಿರುವ ರಿಲೇನ ರೇಖಾಚಿತ್ರ ನೀವು ಅದನ್ನು STM ಬೋರ್ಡ್ಗೆ ಸಂಪರ್ಕಿಸಿದಾಗ ನಿಮಗೆ ಗ್ರೌಂಡ್ ನ ಸಂಪರ್ಕದ ಅಗತ್ಯವಿರುತ್ತದೆ ನಿಮಗೆ 5V ಅಗತ್ಯವಿರುತ್ತದೆ ಮತ್ತು ನಿಮಗೆ ಸಿಗ್ನಲ್ ಅಗತ್ಯವಿರುತ್ತದೆ ಈ ಪ್ರಯೋಗದಲ್ಲಿ ಸಿಗ್ನಲ್ ಗೆ ನಾನು ಡೇಟಾ ಲೈನ್ D3 ಅನ್ನು ಬಳಸುತ್ತಿದ್ದೇನೆ ಮತ್ತು ಔಟ್ಪುಟ್ ನಲ್ಲಿ ಪ್ರದರ್ಶನದ ಸಲುವಾಗಿ ನಾವು ಸಣ್ಣ LED ಬಲ್ಬ್ ಅನ್ನು ಬಳಸುತ್ತೇವೆ ಅದು ರಿಲೇ ನಿಯಂತ್ರಣದಲ್ಲಿ ಆನ್ ಮತ್ತು ಆಫ್ ಆಗುತ್ತದೆ ನಾವು NO ಅನ್ನು ಬಳಸುತ್ತೇವೆ ಅಂದರೆ ರಿಲೇ ಆನ್ ಆಗದಿದ್ದಾಗ ಬಲ್ಬ್ ಹೊಳೆಯುವುದಿಲ್ಲ ಕರೆಂಟ್ ಹರಿಯುವ ಸರ್ಕ್ಯೂಟ್ ಇದು ಅಲ್ಲಿ ವಿದ್ಯುತ್ ತಂತಿ ಇದೆ ಎಂದು ನೀವು ನೋಡುತ್ತೀರಿ ಅದು ಮೇನ್ಸ್ಗೆ ಸಂಪರ್ಕಗೊಳ್ಳುತ್ತದೆ ಇಲ್ಲಿ ಒಂದು ಬಲ್ಬ್ ಇದೆ ಮತ್ತು ಬಾಹ್ಯ ಸ್ವಿಚ್ ಇದೆ ಈ ಪ್ರಯೋಗದಲ್ಲಿ ನಮಗೆ ಸ್ವಿಚ್ ಅಗತ್ಯವಿಲ್ಲ ಈ ಸ್ವಿಚ್ ಯಾವಾಗಲೂ ಆನ್ ಆಗಿರುತ್ತದೆ ರಿಲೇ ಆನ್ ಮಾಡಿದಾಗಲೆಲ್ಲಾ ಕರೆಂಟ್ ಹರಿಯುತ್ತದೆ ಮತ್ತು ಬಲ್ಬ್ ಹೊಳೆಯುತ್ತದೆ ಮತ್ತು ರಿಲೇ ಆಫ್ ಆಗಿರುವಾಗ ಯಾವುದೇ ಕರೆಂಟ್ ಇರುವುದಿಲ್ಲ ಮತ್ತು ಬಲ್ಬ್ ಆಫ್ ಆಗುತ್ತದೆ ಆದ್ದರಿಂದ ಇದು ನಾವು ಬಳಸುತ್ತಿರುವ ಸಂಪರ್ಕ ರೇಖಾಚಿತ್ರವಾಗಿದೆ ಈಗ ನಾವು ಮೊದಲ ಪ್ರಯೋಗಕ್ಕೆ ಬರೋಣ ನಾವು ಸ್ವಲ್ಪ ಸಮಯದ ವಿಳಂಬದೊಂದಿಗೆ ರಿಲೇ ಅನ್ನು ಆನ್ ಮತ್ತು ಆಫ್ ಮಾಡುತ್ತೇವೆ ಈ ಪ್ರಯೋಗದ ಹೇಳಿಕೆಯನ್ನು ನೀವು ನೋಡಿದರೆ ನಾವು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸುತ್ತೇವೆ ನಾವು ಸರ್ಕ್ಯೂಟ್ ಅನ್ನು ಹೇಗೆ ಸಂಪರ್ಕಿಸುತ್ತೇವೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಅದನ್ನು ಆನ್ ಮತ್ತು ಆಫ್ ಮಾಡುತ್ತೇವೆ STM ಬೋರ್ಡ್ನ ಔಟ್ಪುಟ್ ಲೈನ್ D3 ಗೆ ರಿಲೇ ಸಂಪರ್ಕಗೊಂಡಿರುವುದನ್ನು ನಾವು ಈಗಾಗಲೇ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ನೋಡಿದ್ದೇವೆ ಮತ್ತು ರಿಲೇ 2 ಸೆಕೆಂಡುಗಳ ಕಾಲ ಆನ್ ಮಾಡಿ ಮತ್ತು 5 ಸೆಕೆಂಡುಗಳ ಕಾಲ ಆಫ್ ಮಾಡಲಾಗುವ ರೀತಿಯಲ್ಲಿ ಪ್ರೋಗ್ರಾಂ ಅನ್ನು ಬರೆಯಲಾಗಿದೆ ಈ ಪ್ರಕ್ರಿಯೆಯು ಅನಿರ್ದಿಷ್ಟವಾಗಿ ಪುನರಾವರ್ತನೆಯಾಗುತ್ತದೆ ಪ್ರದರ್ಶನವನ್ನು ನಿಮಗೆ ತೋರಿಸುವ ಮೊದಲು ಇದನ್ನು ಸಾಧಿಸಲು ನಾವು ಮೊದಲು ಬರೆದ ಎಂಬೆಡ್ C ಕೋಡ್ ಅನ್ನು ನಾನು ನಿಮಗೆ ತೋರಿಸುತ್ತೇನೆ ಇದು ಸಾಕಷ್ಟು ಸರಳ ಮತ್ತು ನೇರವಾದ ಕೋಡ್ ಆಗಿದೆ ನೀವು ಕೋಡ್ ಅನ್ನು ಪರಿಶೀಲಿಸಿದರೆ ನಾವು ಈ mbed h ಹೆಡರ್ ಮತ್ತು D3 ಅನ್ನು ಡಿಜಿಟಲ್ ಔಟ್ ಪಿನ್ ಎಂದು ಘೋಷಿಸಿದ್ದೇವೆ ಏಕೆಂದರೆ ಇಲ್ಲಿ ನಾವು ಆ ಔಟ್ಪುಟ್ ಪಿನ್ನ ಸರಳ ಡಿಜಿಟಲ್ ಔಟ್ಪುಟ್ ಮೋಡ್ ಅನ್ನು ಬಳಸುತ್ತಿದ್ದೇವೆ ಮತ್ತು ನಾವು ಈ ಪಿನ್ನ್ನು "ರಿಲೇ" ಎಂದು ಕರೆಯುತ್ತಿದ್ದೇವೆ ನೀವು ಇಲ್ಲಿ ಯಾವುದೇ ಹೆಸರನ್ನು ನೀಡಬಹುದು ಇದು ನಮ್ಮ ಮೇನ್ ಫಂಕ್ಷನ್ ಆಗಿದ್ದುಅದು ನಿರಂತರವಾಗಿ ವಯ್ಲ್ ಲೂಪ್ ನಲ್ಲಿ ಚಲಿಸುತ್ತದೆ ಇದು ರಿಲೇಗೆ 1 ಅನ್ನು ಔಟ್ಪುಟ್ ಮಾಡಿದಾಗ ಸರ್ಕ್ಯೂಟ್ ಆನ್ ಆಗುತ್ತದೆ ಮತ್ತು ಬಲ್ಬ್ 2 ಸೆಕೆಂಡುಗಳ ಕಾಲ ಹೊಳೆಯುತ್ತದೆ ರಿಲೇ 0 ಎಂದರೆ ಮತ್ತೆ ಸರ್ಕ್ಯೂಟ್ ಆಫ್ ಆಗುತ್ತದೆ ಮತ್ತು 5 ಸೆಕೆಂಡುಗಳ ಕಾಲ ಕಾಯುತ್ತದೆ ಆದ್ದರಿಂದ ನೀವು ಬಲ್ಬ್ ಅನ್ನು ಆನ್ ಮಾಡಿ 2 ಸೆಕೆಂಡುಗಳ ಕಾಲ ಕಾಯಿರಿ ಬಲ್ಬ್ ಆಫ್ ಮಾಡಿ ಪುನರಾವರ್ತಿತ ವಯ್ಲ್ ಲೂಪ್ನಲ್ಲಿ 5 ಸೆಕೆಂಡುಗಳ ಕಾಲ ಕಾಯಿರಿ ಈಗ ನಾವು ಪ್ರದರ್ಶನವನ್ನು ನೋಡೋಣ ನಾನು ತೋರಿಸುತ್ತಿರುವ ಈ ಸರ್ಕ್ಯೂಟ್ ಅನ್ನು ಇಲ್ಲಿ ನೀವು ನೋಡಿರಿ ನೀವು ನೋಡುವಂತೆ ಇದು ನಿಮ್ಮ ಎಸ್ಟಿಎಂ ಮೈಕ್ರೊಕಂಟ್ರೋಲರ್ ಬೋರ್ಡ್ ಮತ್ತು ನಾನು ತೋರಿಸಿದ ಬಲ್ಬ್ನ ಸರ್ಕ್ಯೂಟ್ ಆಗಿದೆ ವಿದ್ಯುತ್ ಶಕ್ತಿಯ ಒಳಹರಿವು ಇದೆ ಇದು ವಿದ್ಯುತ್ ಶಕ್ತಿ ಮೂಲ AC 220 ವೋಲ್ಟ್ಗಳಿಗೆ ಸಂಪರ್ಕ ಹೊಂದಿದೆ ನಾನು ಶಾಶ್ವತವಾಗಿ ಆನ್ ಮಾಡಿರುವ ಸ್ವಿಚ್ ಇದೆ ಮತ್ತು ಇದು ನಾನು ಬಳಸುತ್ತಿರುವ ಸಣ್ಣ LED ಬಲ್ಬ್ ಮತ್ತು ಇದು ನಾವು ಬಳಸುತ್ತಿರುವ ರಿಲೇ ಮಾಡ್ಯೂಲ್ ಆಗಿದೆ ನೀವು ಒಂದು ಬದಿಯಲ್ಲಿ ಈ ರಿಲೇ ಮಾಡ್ಯೂಲ್ ಅನ್ನು NO ಮತ್ತು COM ಗಳಿಗೆ ಸಂಪರ್ಕಿಸಿದ್ದೀರಿ ಮತ್ತು ಇನ್ನೊಂದು ಬದಿಯಲ್ಲಿ ನೀವು ನೋಡಿರುವ 3 ಪಿನ್ಗಳು ಇವೆ ಈ ಪಿನ್ಗಳು ಸಿಗ್ನಲ್ವಿಸಿಸಿ ಮತ್ತು ಜಿಎನ್ಡಿ ಈ 3 ಪಿನ್ಗಳನ್ನು ಸಂಪರ್ಕಿಸಬೇಕು ಈಗ ಈ ಬ್ರೆಡ್ಬೋರ್ಡ್ ನಲ್ಲಿ ನಾನು ಈಗಾಗಲೇ ಅಂತಹ ಸಂಪರ್ಕಗಳನ್ನು ಮಾಡಿದ್ದೇನೆ ಈಗ ಸರಿಯಾದ ಬದಿಯಲ್ಲಿ ನಾನು ಈ ರಿಲೇಯನ್ನು ಪ್ಲಗ್ ಮಾಡುತ್ತೇನೆ ಹಾಗಾಗಿ ನಾನು ಈ ರಿಲೇಯನ್ನು ಈ ಬ್ರೆಡ್ಬೋರ್ಡ್ಗೆ ಪ್ಲಗ್ ಮಾಡಿದ್ದೇನೆ ಈಗ ಬಲವಾದ ಸಂಪರ್ಕವನ್ನು ಮಾಡೋಣ ಹೌದು ಸಡಿಲವಾದ ಸಂಪರ್ಕವಿದೆ ಅದನ್ನು ಈಗ ಸರಿಯಾಗಿ ಮಾಡೋಣ ಈಗ ಈ ಪ್ರೋಗ್ರಾಂ ಅನ್ನು ಕಂಪೈಲ್ ಮಾಡೋಣ ನೀವು ಅದನ್ನು ಪೂರ್ವನಿಯೋಜಿತವಾಗಿ ಸೇವ್ಮಾಡುತ್ತೀರಿ ಇದು ಡೌನ್ಲೋಡ್ ಫೋಲ್ಡರ್ ನಲ್ಲಿ ಸೇವ್ ಆಗುತ್ತದೆ ಮತ್ತು ನೀವು ಅದನ್ನು F401 ಡ್ರೈವ್ಗೆ ಕಾಪಿ ಮಾಡಿ ಮತ್ತು ಪೇಸ್ಟ್ ಮಾಡಿ ಪ್ರೋಗ್ರಾಂ ಅನ್ನು ಹೀಗೆ ಡೌನ್ಲೋಡ್ ಮಾಡಲಾಗಿದೆ ಈಗ ನಾನು ಸ್ವಿಚ್ ಅನ್ನು ಆನ್ ಮಾಡುತ್ತೇನೆ ಏನಾಗುತ್ತದೆ ಎಂದು ನೀವು ನೋಡುತ್ತೀರಿ ಬಲ್ಬ್ 2 ಸೆಕೆಂಡುಗಳ ಕಾಲ ಆನ್ ಆಗುತ್ತದೆ ಮತ್ತು 5 ಸೆಕೆಂಡುಗಳ ಕಾಲ ಸ್ವಿಚ್ ಆಫ್ ಆಗುತ್ತದೆ ಇದು 2 ಸೆಕೆಂಡುಗಳ ಸ್ವಿಚ್ ಆನ್ ಆಗುತ್ತಿದೆ 5 ಸೆಕೆಂಡುಗಳ ಕಾಲ ಮತ್ತೆ ಆಫ್ ಆಗುತ್ತದೆ ಅದು 2 ಸೆಕೆಂಡುಗಳ ಕಾಲ ಆನ್ ಆಗುತ್ತದೆ ಮತ್ತು ಮತ್ತೆ 5 ಸೆಕೆಂಡುಗಳ ಕಾಲ ಆಫ್ ಆಗುತ್ತದೆ ಆದ್ದರಿಂದ ನೀವು ನೋಡುವಂತೆ ಈ ಸಂದರ್ಭದಲ್ಲಿ ರಿಲೇನ ಇಂಟರ್ಫೇಸಿಂಗ್ ಸಾಕಷ್ಟು ಸರಳವಾಗಿದೆ ನಾವು ಮತ್ತೆ ನಮ್ಮ ಪ್ರಸ್ತುತಿ ಮತ್ತು ಮುಂದಿನ ಪ್ರಯೋಗಕ್ಕೆ ಹಿಂತಿರುಗಿ ನೋಡೋಣ ಬಲ್ಬ್ ಆನ್ ಮತ್ತು ಆಫ್ ಆಗುತ್ತಿರುವಾಗ ರಿಲೇ ಸ್ವಿಚ್ ಆನ್ ಮತ್ತು ಆಫ್ ಆಗುತ್ತಿದೆ ಎಂದು ಸೂಚಿಸುವ ಶ್ರವ್ಯ ಧ್ವನಿ ಇದೆ ಎಂದು ನೀವು ಗಮನಿಸಿರಬೇಕು ಮುಂದಿನ ಪ್ರಯೋಗದಲ್ಲಿ ನೀವು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಕೇಳಬಹುದು ಏಕೆಂದರೆ ಅದು ಹೆಚ್ಚು ವೇಗವಾಗಿ ಆನ್ ಮತ್ತು ಆಫ್ ಆಗುತ್ತದೆ ಈಗ ಎರಡನೆಯ ಪ್ರಯೋಗಕ್ಕೆ ಬರೋಣ ಇಲ್ಲಿ ಇಂಟರ್ಫೇಸ್ ತುಂಬಾ ಹೋಲುತ್ತದೆ ನಾವು ಮತ್ತೆ ಅದೇ ಸರ್ಕ್ಯೂಟ್ ಬಳಸಿ ರಿಲೇ ಮೂಲಕ ಬಲ್ಬ್ ಅನ್ನು ಸಂಪರ್ಕಿಸುತ್ತಿದ್ದೇವೆ ನಾವು ಇನ್ನೂ ರಿಲೇ ಅನ್ನು ಪೋರ್ಟ್ D3 ಗೆ ಸಂಪರ್ಕಿಸುತ್ತಿದ್ದೇವೆ ಆದರೆ ಹಿಂದಿನ ಪ್ರಯೋಗದಲ್ಲಿ ನಾವು ಡಿಜಿಟಲ್ ನಿಯಂತ್ರಣವನ್ನು ಬಳಸುತ್ತಿದ್ದೆವು 0 ಅಥವಾ 1 ಆದರೆ ಈ ಪ್ರಯೋಗಗಳಲ್ಲಿ D3 ನಲ್ಲಿ ನಿರಂತರವಾಗಿ ಪಲ್ಸ್ ಕಳುಹಿಸಲು ಪಿಡಬ್ಲ್ಯೂಎಂ ನಿಯಂತ್ರಣವನ್ನು ಬಳಸುತ್ತಿದ್ದೇವೆ ಆದ್ದರಿಂದ ರಿಲೇ ನಿರ್ದಿಷ್ಟ ಸಮಯಕ್ಕೆ ಆನ್ ಆಗುತ್ತದೆ ಮತ್ತು ನಿರ್ದಿಷ್ಟ ಸಮಯದವರೆಗೆ ಆಫ್ ಆಗುತ್ತದೆ ಮತ್ತು ಇದು ಪದೇ ಪದೇ ಸಂಭವಿಸುತ್ತದೆ ಮತ್ತು ಕರ್ತವ್ಯ ಚಕ್ರವನ್ನು ನಿಯಂತ್ರಿಸುವ ಮೂಲಕ ಬಲ್ಬ್ನ ಹೊಳಪು ಬದಲಾಗುತ್ತದೆ ಏಕೆಂದರೆ ನೀವು PWM ಗೆ ತಿಳಿದಿರುವಂತೆ ವೋಲ್ಟೇಜ್ ಉತ್ಪಾದನೆಯ ಸರಾಸರಿ ಮೌಲ್ಯವು ಕರ್ತವ್ಯ ಚಕ್ರಕ್ಕೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ನಾವು ಕರ್ತವ್ಯ ಚಕ್ರವನ್ನು ಬದಲಾಯಿಸುವಾಗ ರಿಲೇಗೆ ಅನ್ವಯವಾಗುವ ವೋಲ್ಟೇಜ್ನ ಸರಾಸರಿ ಮೌಲ್ಯ ಮತ್ತು ಆದ್ದರಿಂದ ಬಲ್ಬ್ ಕರ್ತವ್ಯ ಚಕ್ರಕ್ಕೆ ಅನುಪಾತದಲ್ಲಿ ಬದಲಾಗುತ್ತದೆ ಈ ಪ್ರೋಗ್ರಾಮ್ ನಲ್ಲಿ ಪ್ರದರ್ಶನದ ಸಲುವಾಗಿ ನಾವು mbed h ಅನ್ನು ಸೇರಿಸಿದ್ದೇವೆ ಆದರೆ ಈಗ ಈ D3 ಅನ್ನು ನಾವು PwmOut ಎಂದು ಘೋಷಿಸಿದ್ದೇವೆ ಮತ್ತು ನಾವು "ಬಲ್ಬ್" ಎಂಬ ಹೆಸರನ್ನು ನೀಡಿದ್ದೇವೆ ಈಗ ಮೇನ್ ಫಂಕ್ಷನ್ ನಲ್ಲಿ ನಾವು ಕೆಲವು ಕೆಲಸಗಳನ್ನು ಮಾಡಿದ್ದೇವೆ ಆರಂಭದಲ್ಲಿ ಈ PwmOut ಗಾಗಿ ಪಿರಿಯಡ್ ಅನ್ನು ಸೆಟ್ ಮಾಡಲು ಕರ್ತವ್ಯ ಚಕ್ರವನ್ನು ಸೆಟ್ ಮಾಡಲು ನಾವು ಬಳಸಬಹುದಾದ ಕೆಲವು ಕಾರ್ಯಗಳಿವೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ ಮೊದಲು ನಾವು ಸಮಯದ ಅವಧಿಯನ್ನು ಸೆಕೆಂಡುಗಳಲ್ಲಿ 0 02 ಎಂದು ಹೊಂದಿಸುತ್ತೇವೆ ಅಂದರೆ 20 ಮಿಲಿಸೆಕೆಂಡುಗಳು ಇದರರ್ಥ 50 ಹರ್ಟ್ಜ್ ಆದ್ದರಿಂದ ಪ್ರತಿ ಸೆಕೆಂಡಿನಲ್ಲಿ ರಿಲೇ 50 ಬಾರಿ ಆನ್ ಮತ್ತು ಆಫ್ ಆಗುತ್ತದೆ ನಾನು ಅದನ್ನು 50 ಎಂದು ಇಟ್ಟುಕೊಂಡಿದ್ದೇನೆ ಗಮನಿಸಬೇಕಾದ ಅಂಶವೆಂದರೆ ನೀವು ಯಾಂತ್ರಿಕ ರಿಲೇ ಅನ್ನು ಬಳಸುವುದರಿಂದ ಈ ಫ್ರೀಕ್ವೆನ್ಸಿ ಯನ್ನು ನೀವು ಹೆಚ್ಚು ವೇಗವಾಗಿ ಹೊಂದಲು ಸಾಧ್ಯವಿಲ್ಲ ಏಕೆಂದರೆ ರಿಲೇ ಆನ್ ಮತ್ತು ಆಫ್ ಮಾಡಲು ಸಮಯ ಸಿಗುವುದಿಲ್ಲ ಪ್ರೋಗ್ರಾಂ ವಯ್ಲ್ ಲೂಪ್ ನಲ್ಲಿ ಮುಂದುವರಿಯುತ್ತದೆ ನಾವು ಕೆಲವು ಕೆಲಸಗಳನ್ನು ಒಂದೊಂದಾಗಿ ಪುನರಾವರ್ತಿತ ಶೈಲಿಯಲ್ಲಿ ಮಾಡುತ್ತಿದ್ದೇವೆ write ಒಂದು ಕಾರ್ಯವಾಗಿದೆ ಅಲ್ಲಿ ನೀವು ಕರ್ತವ್ಯ ಚಕ್ರವನ್ನು ಹೊಂದಿಸಬಹುದು ಮೊದಲು ನಾವು ಕರ್ತವ್ಯ ಚಕ್ರವನ್ನು 1 ಕ್ಕೆ ಹೊಂದಿಸುತ್ತಿದ್ದೇವೆ ಇದರರ್ಥ ಅದು ನಿರಂತರವಾಗಿ 1 ಆಗಿದೆ ಅದು ಎಂದಿಗೂ 0 ಆಗುವುದಿಲ್ಲ ಇದು ಗರಿಷ್ಠ ಹೊಳಪು ಮತ್ತು ನೀವು 3 ಸೆಕೆಂಡುಗಳ ಕಾಲ ಕಾಯಿರಿ ನಂತರ ನಾವು ಕರ್ತವ್ಯ ಚಕ್ರವನ್ನು 80 ಎಂದು ಮಾಡುತ್ತೇವೆ ಆದ್ದರಿಂದ ಸ್ವಲ್ಪ ಕಡಿಮೆ ನಂತರ ಮತ್ತೆ 3 ಸೆಕೆಂಡುಗಳ ಕಾಲ ಕಾಯಿರಿ ಮತ್ತು ಇದನ್ನು ನಾವು ಪುನರಾವರ್ತಿಸುತ್ತೇವೆ ನಂತರ ನಾವು ಕರ್ತವ್ಯ ಚಕ್ರವನ್ನು 0 6 ಮಾಡಿ ಮತ್ತೆ 3 ಸೆಕೆಂಡುಗಳವರೆಗೆ ಕಾಯುತ್ತೇವೆ ನಂತರ 0 4 ಮಾಡಿ 3 ಸೆಕೆಂಡುಗಳವರೆಗೆ ಕಾಯುತ್ತೇವೆ ನಂತರ 0 2 ಮಾಡಿ 3 ಸೆಕೆಂಡುಗಳವರೆಗೆ ಕಾಯುತ್ತೇವೆ ಮತ್ತು ಅಂತಿಮವಾಗಿ ನಾವು ಸಂಪೂರ್ಣವಾಗಿ ಆಫ್ ಮಾಡುತ್ತೇವೆ ಆದ್ದರಿಂದ ಬಲ್ಬ್ ನ ಹೊಳಪು ನಿರಂತರ ಶೈಲಿಯಲ್ಲಿ ಹಂತಹಂತವಾಗಿ ಬದಲಾಗುತ್ತದೆ ಎಂದು ನಾವು ಲೂಪ್ನಲ್ಲಿ ನೋಡುತ್ತೇವೆ ಈಗ ಅದರ ಪ್ರದರ್ಶನವನ್ನು ನೋಡೋಣ ಇದು ನಮ್ಮ ಎರಡನೇ ಪ್ರಯೋಗ ಈ ಪ್ರೋಗ್ರಾಂ ಅನ್ನು ಮತ್ತೆ ಕಂಪೈಲ್ ಮಾಡೋಣ ಅದೇ ಪ್ರೋಗ್ರಾಂ ಅನ್ನು ನಾನು ತೋರಿಸಿದ್ದೇನೆ ನಾವು ಅದನ್ನು ಸೇವ್ ಮಾಡುತ್ತೇವೆ ಅದನ್ನು ನಾವು ಕಾಪಿಮಾಡುತ್ತೇವೆ ಮತ್ತು ಅದನ್ನು ಪೇಸ್ಟ್ ಮಾಡುತ್ತೇವೆ ಮತ್ತು ಹೊಸ ಪ್ರೋಗ್ರಾಂ ಈಗ ಡೌನ್ಲೋಡ್ ಆಗುತ್ತಿದೆ ಈಗ ಏನಾಗುತ್ತದೆ ನೋಡಿ ಪ್ರತಿ ಸೆಕೆಂಡಿನಲ್ಲಿ ರಿಲೇ 50 ಬಾರಿ ಆನ್ ಮತ್ತು ಆಫ್ ಆಗುತ್ತಿದೆ ನೀವು ಧ್ವನಿಯನ್ನು ಬಹಳ ಸ್ಪಷ್ಟವಾಗಿ ಕೇಳಬಹುದು ಮತ್ತು ಬಲ್ಬ್ನಲ್ಲಿ 3 ಸೆಕೆಂಡುಗಳ ಅಂತರದೊಂದಿಗೆ ಹೊಳಪು ಬದಲಾಗುತ್ತಿದೆ ಎಂದು ನೀವು ನೋಡಬಹುದು ಇದು ಗರಿಷ್ಠ ಹೊಳಪು ನಂತರ ಇದು 0 6 ಇದು 0 4 ಇದು 0 2 ತುಂಬಾ ಹಗುರ ಮತ್ತು ನಂತರ ಸಂಪೂರ್ಣವಾಗಿ ಆಫ್ ಆಗಿದೆ ಮತ್ತು ಈ ಚಕ್ರವು ಪುನರಾವರ್ತಿಸುತ್ತದೆ ಈ ಸರಳ ಪ್ರಯೋಗವು ಕೆಲವು ಕರ್ತವ್ಯ ಚಕ್ರಕ್ಕಾಗಿ ನಾವು ಬಲ್ಬ್ ಅಥವಾ ಯಾವುದೇ ಸರ್ಕ್ಯೂಟ್ ಅನ್ನು ಹೇಗೆ ಆನ್ ಮತ್ತು ಆಫ್ ಮಾಡಬಹುದು ಎಂಬುದನ್ನು ಮತ್ತು ಪಿರಿಯಡ್ ಅನ್ನು PWM ನಿಯಂತ್ರಿತ ಶೈಲಿಯಲ್ಲಿ ತೋರಿಸುತ್ತದೆ ಆದ್ದರಿಂದ ನಮ್ಮ ಚರ್ಚೆಯೊಂದಿಗೆ ಮುಂದುವರಿಯೋಣ ಈಗ ನಾವು ನಿಮಗೆ ತೋರಿಸುತ್ತಿರುವ ಕೊನೆಯ ಕೋಡ್ ಇದಕ್ಕಾಗಿ ಅದೇ ರಿಲೇ ಸರ್ಕ್ಯೂಟ್ ಉಪಯೋಗಿಸುತ್ತಿದ್ದೇವೆ ಆದರೆ ನಾವು ಇಲ್ಲಿ ಇನ್ನೂ ಒಂದು ಸೇರ್ಪಡೆ ಮಾಡಿದ್ದೇವೆ ನಾವು LDR ಅನ್ನು ಸಂಪರ್ಕಪಡಿಸಿದ್ದೇವೆ ನಮ್ಮ ಸರ್ಕ್ಯೂಟ್ ಹೀಗಿದೆ ಈಗಾಗಲೇ ರಿಲೇ ಮೂಲಕ ವಿದ್ಯುತ್ ಬಲ್ಬ್ ಗೆ ಸಂಪರ್ಕವಾಗಿದೆ ರಿಲೇ ಇನ್ನೂ ಪಿನ್ D3 ಕ್ಕೆ ಸಂಪರ್ಕ ಹೊಂದಿದೆ ಮತ್ತು ಎಲ್ಡಿಆರ್ ಲೈಟ್ ಸೆನ್ಸಿಂಗ್ ಯುನಿಟ್ ಇದೆ ಅದನ್ನು ನಾವು ಅನಲಾಗ್ ಇನ್ಪುಟ್ ಪಿನ್ A1 ಗೆ ಸಂಪರ್ಕಿಸುತ್ತಿದ್ದೇವೆ ರಿಲೇ ಸರ್ಕ್ಯೂಟ್ ಮೊದಲಿನದೇ ಆಗಿರುತ್ತದೆ ಮತ್ತು ಇದು ನಾವು ಬಳಸುತ್ತಿರುವ ಹೆಚ್ಚುವರಿ ಸರ್ಕ್ಯೂಟ್ ಆಗಿದೆ ಇಲ್ಲಿ LDR ನೊಂದಿಗೆ ಮತ್ತೊಂದು ಪ್ರತಿರೋಧವನ್ನು ಪೊಟೆನ್ಷಿಯಲ್ ಡಿವೈಡರ್ ಆಗಿ ಸಂಪರ್ಕಿಸಲಾಗಿದೆ ಈಗ ಈ ಔಟ್ಪುಟ್ ವೋಲ್ಟೇಜ್ ಅನ್ನು ನಾವು STM32 ಬೋರ್ಡ್ನ ಅನಲಾಗ್ ಇನ್ಪುಟ್ ಪಿನ್ A1 ಗೆ ಸಂಪರ್ಕಿಸಿದ್ದೇವೆ ಈಗ ನಾವು ಏನು ಮಾಡುತ್ತಿದ್ದೇವೆ ಎಂಬ ಕೋಡ್ ಅನ್ನು ನೋಡೋಣ ಈಗ ಮೇನ್ ಪ್ರೋಗ್ರಾಂನಲ್ಲಿ ನಾವು ಈ ಹಿಂದಿನ ಪ್ರಯೋಗದಂತೆಯೇ ಅವಧಿಯನ್ನು 20 ಮಿಲಿಸೆಕೆಂಡುಗಳಿಗೆ ಹೊಂದಿಸುತ್ತಿದ್ದೇವೆ ಈಗ ವಯ್ಲ್ ಲೂಪ್ನಲ್ಲಿ ನಾವು LDR ನಿಂದ ಬೆಳಕಿನ ಮೌಲ್ಯವನ್ನು ಓದುತ್ತಿದ್ದೇವೆ ಓದಿದ ಮೌಲ್ಯವು 0 ಮತ್ತು 1 ರ ನಡುವಿನ ಒಂದು ಭಾಗವಾಗಿದೆ ಆದ್ದರಿಂದ ನೀವು ಅದನ್ನು ನಿಜವಾಗಿಯೂ ಹೋಲಿಸಬಹುದಾದ ಒಂದು ಪೂರ್ಣಾಂಕ ಮೌಲ್ಯಕ್ಕೆ ಅಳೆಯಲು ನಾವು ಅದನ್ನು 5000 ರಿಂದ ಗುಣಿಸುತ್ತೇವೆ ಮತ್ತು "value" ಎಂಬ ವೇರಿಯೇಬಲ್ ನಲ್ಲಿ ಸಂಗ್ರಹಿಸುತ್ತೇವೆ ಈಗ ಪ್ರಯೋಗದ ಮೂಲಕ 4000 ಸೂಕ್ತವಾದ ಮಿತಿ ಮೌಲ್ಯವೆಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ 4000 ಕ್ಕಿಂತ ಹೆಚ್ಚಿನದು ಎಂದರೆ ನಾವು ಪರಿಸರದಲ್ಲಿ ಸಾಕಷ್ಟು ಬೆಳಕನ್ನು ಹೊಂದಿದ್ದೇವೆ ಮತ್ತು ನಾವು ಬೆಳಕನ್ನು ಆಫ್ ಮಾಡಬೇಕು ನೀವು ಮನೆಯ ಬಗ್ಗೆ ಯೋಚಿಸಿರಿ ಸಾಕಷ್ಟು ಬೆಳಕು ಇದ್ದಾಗ ಬೆಳಕನ್ನು ಆನ್ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಆದ್ದರಿಂದ ನಾವು ಕರ್ತವ್ಯ ಚಕ್ರವನ್ನು 0 0 ಗೆ ಹೊಂದಿಸಿದ್ದೇವೆ ಇದರರ್ಥ ಬೆಳಕನ್ನು ಆಫ್ ಮಾಡಲಾಗಿದೆ ಆದರೆ ಅದು 4000 ಕ್ಕಿಂತ ಕಡಿಮೆಯಾದಾಗ ಕತ್ತಲೆ ಇದೆ ಎಂದರ್ಥ ಈಗ ನಾವು ಬೆಳಕನ್ನು ಆನ್ ಮಾಡಬೇಕು ಆದ್ದರಿಂದ ನಾವು ಕರ್ತವ್ಯ ಚಕ್ರವನ್ನು 1 0 ಕ್ಕೆ ಹೊಂದಿಸಿದ್ದೇವೆ ಅಂದರೆ ಗರಿಷ್ಠ ಹೊಳಪು ಮತ್ತು ಈ ಪ್ರಕ್ರಿಯೆಯು ಪುನರಾವರ್ತನೆಯಾಗುತ್ತದೆ ಇದಕ್ಕಾಗಿ ಪ್ರದರ್ಶನವನ್ನು ನಿಮಗೆ ತೋರಿಸುತ್ತೇವೆ ನಾವು ಸ್ಲೈಡ್ನಲ್ಲಿ ತೋರಿಸಿದ ಅದೇ ಕೋಡ್ ಅನ್ನು ತೋರಿಸುತ್ತೇವೆ ಮೊದಲು ಈ ಕೋಡ್ ಅನ್ನು ಕಂಪೈಲ್ ಮಾಡೋಣ ಅದನ್ನು ಸೇವ್ ಮಾಡಿ ನಂತರ ಅದನ್ನು ಕಾಪಿ ಮಾಡಿ ನ್ಯೂಕ್ಲಿಯೊ ಬೋರ್ಡ್ನಲ್ಲಿ ಪೇಸ್ಟ್ ಮಾಡೋಣ ಈಗ ಏನಾಗುತ್ತಿದೆ ಎಂದು ನೋಡೋಣ ಇಲ್ಲಿ ರಿಲೇ ಸರ್ಕ್ಯೂಟ್ ಜೊತೆಗೆ ನಾವು ಎಲ್ಡಿಆರ್ ಅನ್ನು ಸಂಪರ್ಕಿಸಿದ್ದೇವೆ ಎಂದು ನೀವು ನೋಡಬಹುದು ಎಲ್ಡಿಆರ್ ನೊಂದಿಗೆ ನೀವು ರೆಸಿಸ್ಟೆನ್ಸ್ ಅನ್ನು ನೋಡಬಹುದು ಆದ್ದರಿಂದ ಒಂದು ಜಂಕ್ಷನ್ನಲ್ಲಿ ಎಲ್ಡಿಆರ್ ಮತ್ತು ರೆಸಿಸ್ಟೆನ್ಸ್ ಅನ್ನುಒಟ್ಟಿಗೆ ಜೋಡಿಸಲಾಗಿದೆ ಎಲ್ಡಿಆರ್ನ ಒಂದು ತುದಿ 5 ವೋಲ್ಟ್ಗಳಿಗೆ ಸಂಪರ್ಕ ಹೊಂದಿದೆ ಮತ್ತು ರೆಸಿಸ್ಟೆನ್ಸ್ ನ ಇನ್ನೊಂದು ತುದಿಯು ನೆಲಕ್ಕೆ ಸಂಪರ್ಕ ಹೊಂದಿದೆ ಮತ್ತು ಎಲ್ಡಿಆರ್ನ ಮಧ್ಯದ ಬಿಂದುವಿನಿಂದ ಈ ಹಸಿರು ತಂತಿಯು ಅನಲಾಗ್ ಇನ್ಪುಟ್ ಪಿನ್ A1 ಗೆ ಸಂಪರ್ಕಗೊಂಡಿದೆ ಈಗ ಸಾಕಷ್ಟು ಬೆಳಕು ಇದೆ ಎಂದು ನೀವು ನೋಡುತ್ತಿರುವಿರಿ ಆದ್ದರಿಂದ ಬಲ್ಬ್ ಅನ್ನು ಆನ್ ಮಾಡಿಲ್ಲ ಈಗ ನಾನು ಎಲ್ಡಿಆರ್ ಅನ್ನು ಒತ್ತಿದರೆ ಬಲ್ಬ್ ಸ್ವಿಚ್ ಆನ್ ಆಗುತ್ತಿರುವುದನ್ನು ನೀವು ನೋಡುತ್ತೀರಿ ಅಂದರೆ ಕತ್ತಲೆ ಇದೆ ನಾನು ಮತ್ತೆ ನನ್ನ ಕೈಯನ್ನು ಹಿಂತೆಗೆದರೆ ಬಲ್ಬ್ ಮತ್ತೆ ಆಫ್ ಆಗುತ್ತದೆ ನಾನು ಎಲ್ಡಿಆರ್ ಅನ್ನು ಒತ್ತುತ್ತೇನೆ ಅಂದರೆ ಕತ್ತಲೆ ಇದೆ ಎಂದರ್ಥ ಸ್ವಿಚ್ ಆನ್ ಆಗಿ ಬೆಳಕು ಮೂಡುತ್ತದೆ ಇದು ತುಂಬಾ ಸರಳವಾದ ಪ್ರಯೋಗವಾಗಿದ್ದು ಯಾವುದೇ ವಿದ್ಯುತ್ ಉಪಕರಣಗಳನ್ನು ಆನ್ ಮಾಡಲು ಮತ್ತು ಆಫ್ ಮಾಡಲು ಪ್ರೋಗ್ರಾಂ ನಿಯಂತ್ರಣದಲ್ಲಿ ಎಲ್ಡಿಆರ್ ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ತೋರಿಸುತ್ತದೆ ಈ ಪ್ರಯೋಗದಿಂದ ನೀವು ಕೆಲವು ರೀತಿಯ ಮನೆ ಯಾಂತ್ರೀಕೃತಗೊಂಡ ವ್ಯವಸ್ಥೆಯೊಂದಿಗೆ ಬಹಳ ಸುಲಭವಾಗಿ ಸಂಬಂಧ ಹೊಂದಬಹುದು ಅಲ್ಲಿ ನೀವು ಬಲ್ಬ್ನಂತಹ ಕೆಲವು ವಿದ್ಯುತ್ ಗ್ಯಾಜೆಟ್ ಗಳನ್ನು ಆಫ್ ಮಾಡಲು ಬಯಸುತ್ತೀರಿ ಬಲ್ಬ್ ಪರಿಸರ ಬೆಳಕಿನ ಮೌಲ್ಯವನ್ನು ಅವಲಂಬಿಸಿ ಬಹಳ ಪ್ರಾಯೋಗಿಕ ಉದಾಹರಣೆಯಾಗಿದೆ ಇಲ್ಲಿ ನಾನು ಬೆಳಕಿನ ಉದಾಹರಣೆಯನ್ನು ನೀಡಿದ್ದೇನೆ ತಾಪಮಾನದಂತಹ ಇತರ ವಿಷಯಗಳೂ ಇರಬಹುದು ತಾಪಮಾನವು ತುಂಬಾ ಹೆಚ್ಚಾದರೆ ನೀವು ಹವಾನಿಯಂತ್ರಿತ ಯಂತ್ರವನ್ನು ಆನ್ ಮಾಡಬಹುದು ತಾಪಮಾನವು ತುಂಬಾ ಕಡಿಮೆಯಿದ್ದರೆ ನೀವು ಹೀಟರ್ ಅನ್ನು ಆನ್ ಮಾಡಬಹುದು ಕೆಲವು ವಿದ್ಯುತ್ ಉಪಕರಣಗಳನ್ನು ಆನ್ ಅಥವಾ ಆಫ್ ಮಾಡಲು ಮೈಕ್ರೊಕಂಟ್ರೋಲರ್ ನಿಯಂತ್ರಿಸುವ ರಿಲೇ ಅನ್ನು ನಾವು ಹೇಗೆ ಬಳಸಬಹುದು ಎಂಬುದನ್ನು ಈ ಪ್ರಯೋಗಗಳ ಗುಂಪಿನಲ್ಲಿ ನಾನು ನಿಮಗೆ ತೋರಿಸಿದೆ ಈ ಪರಿಕಲ್ಪನೆಯನ್ನು ನೀವು ಯಾವುದೇ ರೀತಿಯ ಸಾಧನಕ್ಕಾಗಿ ಬಳಸಬಹುದು ಅಗತ್ಯವಾಗಿ ಬಲ್ಬ್ ಅಲ್ಲ ನಾನು ಹೇಳಿದಂತೆ ನೀವು ಎಸಿ ಯಂತ್ರ ಅಥವಾ ಹೀಟರ್ ಅನ್ನು ಆನ್ ಮತ್ತು ಆಫ್ ಮಾಡಬಹುದು ನೀವು ರೆಫ್ರಿಜರೇಟರ್ ಅನ್ನು ಆನ್ ಮತ್ತು ಆಫ್ ಮಾಡಬಹುದು ನಾನು ಇಲ್ಲಿ ತೋರಿಸಿರುವಂತೆ ನೀವು ಯಾವುದೇ ಗ್ಯಾಜೆಟ್ನ ಸ್ವಿಚ್ ಆನ್ ಮಾಡಬಹುದು ಕೇವಲ ಒಂದು ಸಾಧನ ಮಾತ್ರವಲ್ಲ ನೀವು ಅಂತಹ ಅನೇಕ ಸಾಧನಗಳನ್ನು ಆನ್ ಮತ್ತು ಆಫ್ ಮಾಡಬಹುದು ನಾವು ಮುಂದಿನ ಹಂತದಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು ನೋಡುತ್ತೇವೆ ಅಲ್ಲಿ ನೀವು ಕೆಲವು ರೀತಿಯ ಮನೆ ಯಾಂತ್ರೀಕೃತಗೊಂಡ ವ್ಯವಸ್ಥೆಯನ್ನು ನೋಡುತ್ತೀರಿ ಅಲ್ಲಿ ಕೆಲವು ಅತ್ಯಾಧುನಿಕ ರೀತಿಯ ನಿಯಂತ್ರಣ ಮತ್ತು ಸಂವಹನ ಕಾರ್ಯವಿಧಾನವನ್ನು ತೋರಿಸಲಾಗುತ್ತದೆ ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಧನ್ಯವಾದಗಳು